ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 19ನೇ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತ DR Biplab Datta ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋದರೆ ನೀವು ಕೆಲವು ಪ್ರತಿಕ್ರಿಯೆಗಳನ್ನು ನೀಡಲು ಬಯಸಿದರೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಮತ್ತು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಸಹಾಯ ಮಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ಇದು ಸೇವಾ ಪ್ರಕ್ರಿಯೆಯ ವಿನ್ಯಾಸ ಪಾಠ 19 ಈ ಪಾಠದಲ್ಲಿ ನಾವು ಸೇವೆ ಪ್ರಕ್ರಿಯೆಯ ನೀಲಿ ನಕ್ಷೆಯನ್ನು ತಯಾರಿಸುವುದನ್ನು ನೋಡೋಣ ಸೇವಾ ಪ್ರಕ್ರಿಯೆಯನ್ನು ನಾವು ಸರಿಯಾಗಿ ವಿನ್ಯಾಸಗೊಳಿಸಬೇಕು ಎಂದು ಈಗ ನೀವು ಪ್ರಶಂಸಿಸುತ್ತೀರಿ ಇದರಿಂದ ನಮ್ಮ ಕಂಪನಿ ತನ್ನ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ತಲುಪಿಸುತ್ತದೆ ಸೇವೆಯ ನೀಲನಕ್ಷೆ ಎಂದು ಕರೆಯಲ್ಪಡುವ ಸೇವೆಗಳನ್ನು ತಲುಪಿಸುವ ಯೋಜನೆಯನ್ನು ರೂಪಿಸಬೇಕು ಇದರಿಂದಾಗಿ ಸೇವೆಯನ್ನು ತನ್ನ ಗ್ರಾಹಕರಿಗೆ ಹೇಗೆ ತಲುಪಿಸಬೇಕು ಎಂಬುದನ್ನು ಎಲ್ಲಾ ಪಕ್ಷಗಳು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತವೆ ಸೇವಾ ನೀಲನಕ್ಷೆ ಸೇವಾ ಪ್ರಕ್ರಿಯೆಯ ಭೌತಿಕ ಯೋಜನೆಯಾಗಿದ್ದರೂ ಸೇವೆಗಳ ವಿತರಣೆಯ ಪ್ರಕ್ರಿಯೆಯಲ್ಲಿ ನಾವು ಗ್ರಾಹಕರ ನಿರೀಕ್ಷೆಗಳನ್ನು ವಿವಿಧ ಹಂತಗಳಲ್ಲಿ ಅರ್ಥಮಾಡಿಕೊಳ್ಳಬೇಕು ಸೇವೆಯನ್ನು ಖರೀದಿಸುವ ನಮ್ಮ ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಸಿದಾಗ ಮಾತ್ರ ನಮ್ಮ ಸೇವೆಯನ್ನು ಉತ್ತಮ ಗುಣಮಟ್ಟದ ಎಂದು ಪರಿಗಣಿಸಲಾಗುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಸೇವೆಯ ನೀಲನಕ್ಷೆ ನೌಕರರು ಗ್ರಾಹಕರು ಮತ್ತು ಸಹಯೋಗಿಗಳು ವಹಿಸಬೇಕಾದ ಪಾತ್ರಗಳ ಸೂಚನೆಯನ್ನು ನೀಡುತ್ತದೆ ಇದರಿಂದ ಗ್ರಾಹಕರು ಸೇವೆಗಳ ಪ್ರಯೋಜನಗಳನ್ನು ಮತ್ತು ಅದರ ಫಲಿತಾಂಶಗಳನ್ನು ಪಡೆಯಬಹುದು ಈ ವಿಷಯಗಳನ್ನು ಈ ಪಾಠದಲ್ಲಿ ಚರ್ಚಿಸಲಾಗಿದೆ 1984 ರಲ್ಲಿ ಜಿ ಲಿನ್ ಶೋಸ್ಟಾಕ್ ಅವರು ಸೇವೆಯ ನೀಲನಕ್ಷೆ ಎಂಬ ಪದವನ್ನು ಸೇವೆಯ ಪ್ರಕ್ರಿಯೆಗಳ ದೃಶ್ಯ ರೇಖಾಚಿತ್ರವನ್ನು ಅರ್ಥೈಸಲು ಗ್ರಾಹಕರು ಹಂತ ಹಂತವಾಗಿ ಕ್ರಮವನ್ನು ಅನುಸರಿಸಿ ಸೇವೆಯನ್ನು ಸ್ವೀಕರಿಸಲು ಅನುಸರಿಸುವ ರೀತಿ ಬಿಂಬಿಸುತ್ತದೆ ಈ ಅಧಿವೇಶನದಲ್ಲಿ ರೆಸ್ಟೋರೆಂಟ್ನ ಸೇವಾ ನೀಲನಕ್ಷೆಯನ್ನು ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಪ್ರತಿ ಗ್ರಾಹಕರ ಕ್ರಿಯೆಯು ಸೇವಾ ವ್ಯಾಪ್ತಿಯ ಭಾಗವಾಗಿರುವ ಭೌತಿಕ ಸ್ಥಳದಲ್ಲಿ ನಡೆಯುತ್ತದೆ ಎಂದು ನಾವು ನೋಡಬಹುದು ಸೇವಾ ಪರಿಸರದ ಪ್ರತಿಯೊಂದು ಭಾಗವು ಗ್ರಾಹಕ ಅಪೇಕ್ಷಿತ ಬ್ರ್ಯಾಂಡ್ ನ ನಿರೀಕ್ಸಿತ ಛಾಪು ಮೂಡಿಸುವುದು ಮುಖ್ಯವಾಗಿದೆ ಏಕೆಂದರೆ ಗ್ರಾಹಕ ಭೌತಿಕ ಪರಿಸರದ ಲಕ್ಷಣಗಳನ್ನು ಗಮನಿಸುತ್ತಿರುತ್ತಾನೆ ಉದಾಹರಣೆಗೆ ಪ್ರವೇಶದ್ವಾರದಲ್ಲಿ ಒಂದು ಸದ್ದು ಮಾಡುವ ಬಾಗಿಲು ಇದ್ದರೆ ಕೆಟ್ಟದಾಗಿ ನಿರ್ವಹಿಸಲ್ಪಟ್ಟ ಸೇವೆಗಳ ರೂಪರೇಷ ಸೂಚಿಸುತ್ತದೆ ಮತ್ತು ಮಣ್ಣಾದ ಮೆನು ಕಾರ್ಡ್ ರೆಸ್ಟೋರೆಂಟ್ನಲ್ಲಿ ನಿರ್ವಹಿಸುವ ನೈರ್ಮಲ್ಯದ ಬಗ್ಗೆ ಗ್ರಾಹಕರ ಮನಸ್ಸಿನಲ್ಲಿ ಅನುಮಾನಗಳನ್ನು ಉಂಟುಮಾಡುತ್ತದೆ ಮತ್ತೊಂದೆಡೆ ಸಿಟ್ ಇನ್ ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಪೂರೈಸಲು ಕಾಯುತ್ತಿರುವಾಗ ದಣಿದ ಮತ್ತು ಹಸಿದ ಗ್ರಾಹಕನಿಗೆ ಸ್ವಲ್ಪ ಆರಾಮವನ್ನು ನೀಡಲು ಬೆಳಕು ಉಲ್ಲಾಸಕರ ಸಂಗೀತವು ಸಹಾಯ ಮಾಡುತ್ತದೆ ಗ್ರಾಹಕರು ಸೇವಾ ಸಿಬ್ಬಂದಿಗಳೊಂದಿಗೆ ಸಂವಹನ ನಡೆಸುತ್ತಾರೆ ಅವರನ್ನು ಆನ್ ಸ್ಟೇಜ್ ಸಿಬ್ಬಂದಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಸಂಪರ್ಕ ನೌಕರರು ಗ್ರಾಹಕರೊಂದಿಗೆ ಸಂವಹನ ನಡೆಸುವಾಗ ಮತ್ತು ಸೇವೆಯನ್ನು ನಿರ್ವಹಿಸುವಾಗ ಗ್ರಾಹಕರಿಗೆ ಗೋಚರಿಸುತ್ತಾರೆ ವೇದಿಕೆಯ ಸಂಪರ್ಕ ಸಿಬ್ಬಂದಿ ಆನ್ಸ್ಟೇಜ್ ಗ್ರಾಹಕರೊಂದಿಗೆ ಪರಸ್ಪರ ಕ್ರಿಯೆಯ ಸಾಲಿನಲ್ಲಿ ಹಲವಾರು ಹಂತಗಳಲ್ಲಿ ಸಂವಹನ ನಡೆಸುತ್ತಾರೆ ಎಂಬುದನ್ನು ನೀವು ಗಮನಿಸಬಹುದು ಈ ಅಂಶಗಳನ್ನು ಸತ್ಯದ ಕ್ಷಣಗಳ ಚಿತ್ರಾತ್ಮಕ ನಿರೂಪಣೆ ಎಂದು ಪರಿಗಣಿಸಬಹುದು ಸೇವೆಗಳ ಸಿಬ್ಬಂದಿ ಸಂವಹನ ಮತ್ತು ಸೇವೆಗಳ ಒಂದು ಭಾಗವನ್ನು ಗ್ರಾಹಕರಿಗೆ ತಲುಪಿಸುವ ಕ್ಷಣಗಳನ್ನು ಸೂಚಿಸಲು 1980 ರಲ್ಲಿ ಜಾನ್ ಕಾರ್ಲ್ಜನ್ ರಚಿಸಿದ ಪದ ಈ ಪ್ರತಿಯೊಂದು ಹಂತದಲ್ಲೂ ಸಂಪರ್ಕ ಸಿಬ್ಬಂದಿ ಗ್ರಾಹಕರ ಅಗತ್ಯಗಳನ್ನು ಪೂರೈಸಬೇಕು ಮತ್ತು ಅವನ ಅಥವಾ ಅವಳನ್ನು ತೃಪ್ತಿಪಡಿಸಬೇಕು ಆ ಸಮಯದಲ್ಲಿ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸಲು ಅವರಿಗೆ ಸಾಧ್ಯವಾಗದಿದ್ದರೆ ಗ್ರಾಹಕರು ಅತೃಪ್ತರಾಗುತ್ತಾರೆ ಆದಾಗ್ಯೂ ಸಂಪರ್ಕ ಸಿಬ್ಬಂದಿಗಳು ಈ ಹಂತಗಳಲ್ಲಿ ಗ್ರಾಹಕರಿಂದ ನಿರೀಕ್ಷಿಸದ ಸೇವೆ ಸುಪ್ತ ಅಗತ್ಯಗಳನ್ನು ಕಂಡುಹಿಡಿಯಲು ಮತ್ತು ಅದರ ಒಂದು ಭಾಗವನ್ನು ತಲುಪಿಸಲು ಸಾಧ್ಯವಾದರೆ ಗ್ರಾಹಕರು ಸಂತೋಷಪಡುತ್ತಾರೆ ಗ್ರಾಹಕರು ಸೇವಾ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸುವಂತೆಯೇ ಅವರು ಅದೇ ರೀತಿ ಸರ್ವಿಸ್ ಸ್ಕೇಪ್ ನಲ್ಲಿನ ಅಂಶಗಳೊಂದಿಗೆ ಸಂವಹನ ನಡೆಸುತ್ತಾರೆ ತಿಳಿದುಕೊಂಡು ಅಥವಾ ತಿಳಿಯದೆಯೇ ಸತ್ಯದ ಈ ಕ್ಷಣಗಳೊಂದಿಗೆ ಅವರು ಆಹ್ಲಾದಕರ ಅನುಭವವನ್ನು ಹೊಂದಿರಬೇಕು ಅದಕ್ಕಾಗಿಯೇ ಸರ್ವಿಸ್ ಸ್ಕೇಪ್ ನ ಅಂಶಗಳ ವಿನ್ಯಾಸದ ಬಗ್ಗೆ ಸಾಕಷ್ಟು ಗಮನ ನೀಡುವುದು ಬಹಳ ಮುಖ್ಯ ಏಕೆಂದರೆ ಈ ಅಂಶಗಳು ನಿರ್ದಿಷ್ಟ ಸರ್ವಿಸ್ ಸ್ಕೇಪ್ ನಲ್ಲಿ ಗ್ರಾಹಕರು ಹೊಂದಿರುವ ಅನುಭವದ ಗುಣಮಟ್ಟವನ್ನು ನಿರ್ಧರಿಸುತ್ತವೆ ಆನ್ ಸ್ಟೇಜ್ ಸಂಪರ್ಕ ಸಿಬ್ಬಂದಿಗಳು ಹಿಂದಿನ ಹಂತದ ಸಂಪರ್ಕ ಸಿಬ್ಬಂದಿಯಿಂದ ಬೆಂಬಲವನ್ನು ಪಡೆಯುತ್ತಾರೆ ಅವರು ಗ್ರಾಹಕರಿಗೆ ಗೋಚರಿಸುವುದಿಲ್ಲ ಆದರೂ ಅವರು ಗ್ರಾಹಕರಿಗೆ ಫೋನ್ ಇಂಟರ್ನೆಟ್ ಇತ್ಯಾದಿಗಳ ಮೂಲಕ ಸೇವೆ ಸಲ್ಲಿಸಬಹುದು ಆದ್ದರಿಂದ ತೆರೆಮರೆಯ ಸಂಪರ್ಕ ಸಿಬ್ಬಂದಿಯನ್ನು ಗ್ರಾಹಕರಿಂದ ವಾಸ್ತವಿಕ ಗೋಚರತೆಯ ರೇಖೆಯ ಮೂಲಕ ಬೇರ್ಪಡಿಸಲಾಗುತ್ತದೆ ಕಂಪ್ಯೂಟರ್ನಿಂದ ನಡೆಸಲ್ಪಡುವ ವಿವಿಧ ಬೆಂಬಲ ಪ್ರಕ್ರಿಯೆಗಳಿಂದ ಸೇವಾ ಸಿಬ್ಬಂದಿಯನ್ನು ಮತ್ತಷ್ಟು ಬೆಂಬಲಿಸಬಹುದು ಆಗಾಗ್ಗೆ ಗ್ರಾಹಕರು ತಮ್ಮ ಸೇವೆಯ ಭಾಗವಾಗಿ ಮಾಹಿತಿಯನ್ನು ಸ್ವೀಕರಿಸಲು ಕಂಪ್ಯೂಟರ್ ಟಚ್ ಸ್ಕ್ರೀನ್ನಂತಹ ಬೆಂಬಲ ಪ್ರಕ್ರಿಯೆಯ ಮುಂಭಾಗದ ತುದಿಯೊಂದಿಗೆ ಸಂವಹನ ನಡೆಸುತ್ತಾರೆ ಹಾಗಾಗಿ ಸೇವಾ ನೀಲನಕ್ಷೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೆ ರೆಸ್ಟೋರೆಂಟ್ ಸೇವೆಯ ನೀಲನಕ್ಷೆಯನ್ನು ಇಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ಇದರಲ್ಲಿ ನೀವು ರಾಜನಾಗಿರುವ ಗ್ರಾಹಕನನ್ನು ನೋಡುತ್ತೀರಿ ಆದ್ದರಿಂದ ಗ್ರಾಹಕರ ಕ್ರಮಗಳು ಯಾವುವು ಅವನು ರೆಸ್ಟೋರೆಂಟ್ಗೆ ಬರುತ್ತಾನೆ ಅವನು ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದಾನೆ ಅವನು ಆಹಾರವನ್ನು ಆದೇಶಿಸುತ್ತಾನೆ ಅವನು ಆಹಾರಕ್ಕಾಗಿ ಕಾಯುತ್ತಾನೆ ಅವನು ಆಹಾರವನ್ನು ತಿನ್ನುತ್ತಾನೆ ಅವನು ತೊಳೆಯುತ್ತಾನೆ ಬಿಲ್ ಪಡೆಯುತ್ತಾನೆ ಪಾವತಿಸುತ್ತಾನೆ ಮತ್ತು ಅವನು ಹೊರಟು ಹೋಗುತ್ತಾನೆ ಆದ್ದರಿಂದ ಇವು ಗ್ರಾಹಕರು ಮಾಡುವ 8 ಕಾರ್ಯಗಳು ಈಗ ಈ ಗ್ರಾಹಕರು ಈ ಪ್ರತಿಯೊಂದು ಕ್ರಿಯೆಗೆ ಗ್ರಾಹಕರು ಸೇವಾ ಪೂರೈಕೆದಾರರ ಕಡೆಯಿಂದ ವೇದಿಕೆಯ ಸಂಪರ್ಕ ವ್ಯಕ್ತಿಯೊಂದಿಗೆ ಸಂವಹನ ನಡೆಸುತ್ತಿರಬಹುದು ಆದ್ದರಿಂದ ಸೇವಾ ಸರಬರಾಜುದಾರರು ರೆಸ್ಟೋರೆಂಟ್ಗೆ ಆಗಮಿಸಿದ ವ್ಯಕ್ತಿಯನ್ನು ಸ್ವಾಗತಿಸಲು ಮತ್ತು ಅವನಿಗೆ ಟೇಬಲ್ ಅನ್ನು ಸೂಚಿಸಲು ಯಾರನ್ನಾದರೂ ಅರ್ಪಿಸುತ್ತಾರೆ ನಂತರ ಅವನು ಕುಳಿತ ನಂತರ ವ್ಯಕ್ತಿಗೆ ನೀರು ಮತ್ತು ಮೆನು ನೀಡಬೇಕು ಗ್ರಾಹಕನು ಆಹಾರವನ್ನು ಆದೇಶಿಸುವಾಗ ಅವನು ಆದೇಶವನ್ನು ತೆಗೆದುಕೊಳ್ಳುತ್ತಾನೆ ಆದೇಶವನ್ನು ತೆಗೆದುಕೊಂಡ ನಂತರ ಅವನು ಗೋಚರತೆಯ ರೇಖೆಯನ್ನು ದಾಟುತ್ತಾನೆ ಮತ್ತು ತೆರೆಮರೆಯ ಸಂಪರ್ಕ ವ್ಯಕ್ತಿಗೆ ಆದೇಶವನ್ನು ನೀಡುತ್ತಾನೆ ನಂತರ ಬೆಂಬಲ ಪ್ರಕ್ರಿಯೆಗಳವರು ತೆರೆಮರೆಯ ಸಂಪರ್ಕ ಸಿಬ್ಬಂದಿಯಿಂದ ಆದೇಶವನ್ನು ತೆಗೆದುಕೊಂಡು ಆಹಾರವನ್ನು ಸಿದ್ಧಪಡಿಸುತ್ತಾರೆ ನಂತರ ಈ ಆಹಾರವನ್ನು ಆಂತರಿಕ ಸಂವಹನದ ರೇಖೆಯ ಮೂಲಕ ಮತ್ತು ಗೋಚರತೆಯ ರೇಖೆಯ ಮೂಲಕ ತಲುಪಿಸಲಾಗುತ್ತದೆ ಮತ್ತು ಆಹಾರವನ್ನು ನೀಡಲಾಗುತ್ತದೆ ಇಲ್ಲಿ ನಾವು 3 ಸಾಲುಗಳ ಬಗ್ಗೆ ಮಾತನಾಡಿದ್ದೇವೆ ಪರಸ್ಪರ ಕ್ರಿಯೆಯ ಸಾಲು ಒಂದು ಗ್ರಾಹಕರ ಮತ್ತು ಆನ್ ಸ್ಟೇಜ್ ಸಂಪರ್ಕ ವ್ಯಕ್ತಿಯ ನಡುವೆ ಮತ್ತು ತೆರೆಮರೆಯ ಸಿಬ್ಬoದಿಯ ನಡುವೆ ಸೂಚಿಸುತ್ತದೆ ನಂತರ ನಾವು ಗೋಚರಿಸುವಿಕೆಯ ರೇಖೆಯನ್ನು ಹೊಂದಿದ್ದೇವೆ ಅದನ್ನು ಮೀರಿ ಗ್ರಾಹಕರಿಗೆ ಏನೂ ಗೋಚರಿಸುವುದಿಲ್ಲ ಆದ್ದರಿಂದ ಅವನು ಆದೇಶವನ್ನು ನೀಡುತ್ತಾನೆ ಮತ್ತು ತೆರೆಮರೆಯ ಸಂಪರ್ಕದ ವ್ಯಕ್ತಿಯು ಆದೇಶವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಂತರ ಆಹಾರವನ್ನು ಸಿದ್ಧಪಡಿಸುವ ಅಡುಗೆಯವನಿಗೆ ಆಂತರಿಕ ಸಂವಹನದ ರೇಖೆಯನ್ನು ಪ್ರಕ್ರಿಯೆಗೊಳಿಸುತ್ತಾನೆ ಅವನು ಕಾಯುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು ನಂತರ ಅವನಿಗೆ ಬಡಿಸುವ ಆಹಾರವನ್ನು ಅವನು ತಿನ್ನುತ್ತಾನೆ ಮತ್ತೆ ವೇದಿಕೆಯ ಸಂಪರ್ಕ ವ್ಯಕ್ತಿ ಮತ್ತು ಗ್ರಾಹಕರ ನಡುವೆ ಸಂಪರ್ಕವಿದೆ ನಂತರ ಗ್ರಾಹಕ ತೊಳೆಯುತ್ತಾನೆ ಮತ್ತು ಅವನು ಸಂಪರ್ಕ ವ್ಯಕ್ತಿಯಿಂದ ಬಿಲ್ ಪಡೆಯುತ್ತಾನೆ ಸಂಪರ್ಕಿಸಿದ ವ್ಯಕ್ತಿಯು ಸಿದ್ಧಪಡಿಸಿದ ಬಿಲ್ ಬೆಂಬಲ ಪ್ರಕ್ರಿಯೆಯಿಂದ ಬಿಲ್ ಪಡೆಯುತ್ತಾನೆ ನಂತರ ಅವನು ಗ್ರಾಹಕನಿಗೆ ಪಾವತಿಸುವಂತೆ ಮಾಡುತ್ತಾನೆ ಮತ್ತು ರಂಗದ ಸಂಪರ್ಕದ ಸಹಾಯದಿಂದ ಒಂದು ವಹಿವಾಟು ನಡೆಯುತ್ತದೆ ವ್ಯಕ್ತಿ ಮತ್ತು ಆನ್ ಸ್ಟೇಜ್ ಸಂಪರ್ಕ ವ್ಯಕ್ತಿ ಗ್ರಾಹಕರಿಗೆ ಧನ್ಯವಾದಗಳನ್ನು ಹೇಳಿದ ನಂತರ ಗ್ರಾಹಕರು ರೆಸ್ಟೋರೆಂಟ್ ಆವರಣದಿಂದ ಹೊರಟು ಹೋಗುತ್ತಾರೆ ಈಗ ಗ್ರಾಹಕರು ರೆಸ್ಟೋರೆಂಟ್ಗೆ ಬಂದಾಗ ಅವನು ಪ್ರವೇಶ ದ್ವಾರವನ್ನು ನೋಡುತ್ತಾನೆ ನಂತರ ಅವನು ರೆಸ್ಟೋರೆಂಟ್ ಒಳಾಂಗಣವನ್ನು ನೋಡುತ್ತಾನೆ ನಂತರ ಅವನು ಟೇಬಲ್ ಟಾಪ್ ಮತ್ತು ಮೆನು ವನ್ನು ನೋಡುತ್ತಾನೆ ಅವನು ಆಹಾರವನ್ನು ತಿನ್ನುವಾಗ ಆಂತರಿಕ ವಾತಾವರಣ ಆಹಾರ ಮತ್ತು ಕಟ್ಲರಿ ಗಳನ್ನು ನೋಡುತ್ತಾನೆ ತೊಳೆಯುವಾಗ ತೊಳೆಯುವ ಪ್ರದೇಶ ಅವನು ಅದನ್ನು ಸ್ವೀಕರಿಸಿದ ನಂತರ ಬಿಲ್ ಅವನು ಪಾವತಿಸಿದ ನಂತರ ಅವನಿಗೆ ಹಿಂದಿರುಗುವ ಕರೆನ್ಸಿ ಮತ್ತು ಹೊರಡುವ ಸಮಯದಲ್ಲಿ ನಿರ್ಗಮನ ಬಾಗಿಲು ಆದ್ದರಿಂದ ಇದು ಗ್ರಾಹಕ ಮತ್ತು ಭೌತಿಕ ಸಾಕ್ಷ್ಯಗಳ ನಡುವಿನ ದೃಶ್ಯ ಸಂವಹನದ ರೇಖೆ ಅಥವಾ ಪರಿಸರದ ಭಾಗಗಳು ಎಂದು ನಾವು ನೋಡುತ್ತೇವೆ ಆದ್ದರಿಂದ ತದನಂತರ ಗ್ರಾಹಕರ ಕ್ರಿಯೆ ಮತ್ತು ವೇದಿಕೆಯ ಸಂಪರ್ಕ ವ್ಯಕ್ತಿಯ ನಡುವೆ ಪರಸ್ಪರ ಕ್ರಿಯೆಯ ಸಾಲು ಇದೆ ಸಂವಹನ ರೇಖೆಯಲ್ಲಿ ಗ್ರಾಹಕ ಮತ್ತು ಸಂಪರ್ಕ ವ್ಯಕ್ತಿಯ ನಡುವಿನ ಈ ಸಂವಹನವು ಒಂದು ಹಾದಿ ಇದೆ ಎಂದು ಈಗ ನಾವು ನೋಡುತ್ತೇವೆ ಆದ್ದರಿಂದ ಈ ಹಾದಿಯಲ್ಲಿ ಕಪ್ಪು ಚುಕ್ಕೆ ಇದೆ ಇದನ್ನು ಸತ್ಯದ ಕ್ಷಣಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಗ್ರಾಹಕರು ಸೇವಾ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸುವ ಸತ್ಯದ ಈ ಕ್ಷಣದಲ್ಲಿ ಸತ್ಯದ ಈ ಕ್ಷಣಗಳಲ್ಲಿ ಸೇವಾ ಸಿಬ್ಬಂದಿ ಗ್ರಾಹಕರನ್ನು ತೃಪ್ತಿಪಡಿಸಬೇಕು ಅಥವಾ ಸಂತೋಷಪಡಿಸಬೇಕು ಆದ್ದರಿಂದ ಅಂತಹ ಹಲವಾರು ಸತ್ಯದ ಕ್ಷಣಗಳು ಇವೆ ಅಲ್ಲಿ ಗ್ರಾಹಕರು ಸಮಯ ಸಮಯಕ್ಕೆ ವಿಭಿನ್ನ ಹಂತಗಳಲ್ಲಿ ಸೇವಾ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ಪರಸ್ಪರ ಕ್ರಿಯೆಯ ಸಾಲಿನಲ್ಲಿ ಸತ್ಯದ ಪ್ರತಿ ಕ್ಷಣದಲ್ಲಿ ಕಪ್ಪು ಚುಕ್ಕೆ ಇದೆ ಇದು ಸತ್ಯದ ಕ್ಷಣ ಎಂದು ಸೂಚಿಸುತ್ತದೆ ಆದ್ದರಿಂದ ಸೇವಾ ಪೂರೈಕೆದಾರರು ಆಹಾರವನ್ನು ಪೂರೈಸಿದಾಗ ಮತ್ತು ಗ್ರಾಹಕರು ಆಹಾರವನ್ನು ಸೇವಿಸಿದಾಗ ಮತ್ತೆ ಸತ್ಯದ ಕ್ಷಣ ಬರುತ್ತದೆ ಆದ್ದರಿಂದ ಸತ್ಯದ ಈ ಕ್ಷಣಗಳಲ್ಲಿ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರ ನಡುವಿನ ಸಂವಹನವಿದೆ ಮತ್ತು ಗ್ರಾಹಕನು ಈ ಸಂವಹನಗಳ ವಿಧಾನದಿಂದ ಒದಗಿಸುವ ಸೇವೆಯಿಂದ ಗ್ರಾಹಕನು ತೃಪ್ತಿ ಹೊಂದುತ್ತಾನೆ ಅಥವಾ ಸಂತೋಷಪಡುತ್ತಾನೆ ಆದ್ದರಿಂದ ಸತ್ಯದ ಈ ಕ್ಷಣಗಳು ಪರಸ್ಪರ ಕ್ರಿಯೆಯ ಸಾಲಿನಲ್ಲಿ ಬಹಳ ಮುಖ್ಯ ಏಕೆಂದರೆ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರ ನಡುವಿನ ಸಂವಾದವಾಗಿ ಸೇವೆಯನ್ನು ತಲುಪಿಸಲಾಗುತ್ತದೆ ಮುಂದೆ ನಾವು ದೃಶ್ಯ ಸಂವಹನದ ರೇಖೆಯನ್ನು ನೋಡುತ್ತೇವೆ ಇಲ್ಲಿ ಗ್ರಾಹಕನು ಭೌತಿಕ ಸಾಕ್ಷ್ಯದಲ್ಲಿನ ಅಂಶಗಳೊಂದಿಗೆ ನಿಜವಾಗಿ ಸಂವಹನ ನಡೆಸುತ್ತಾನೆ ಮತ್ತು ಭೌತಿಕ ಸಾಕ್ಷ್ಯಗಳ ಭಾಗವಾಗಿ ಇರುವ ಅಂಶಗಳನ್ನು ಅವನು ನೋಡುತ್ತಾನೆ ಮತ್ತು ಕೆಲವೊಮ್ಮೆ ಅವರೊಂದಿಗೆ ಸಂವಹನ ನಡೆಸುತ್ತಾನೆ ಉದಾಹರಣೆಗೆ ಗ್ರಾಹಕ ತಮ್ಮ ಕೈ ಮತ್ತು ಬಾಯಿ ತೊಳೆಯುವ ಪ್ರದೇಶಕ್ಕೆ ಹೋಗಬಹುದು ಅವರು ತಮ್ಮ ಕೈ ಶುದ್ಧ ನೋಡುವ ಮಾಡುವ ವೇಳೆ ಆ ಸ್ಥಳದೊಂದಿಗೆ ಸಂವಾದ ಆಗುತ್ತದೆ ವಾಶ್ ಪ್ರದೇಶ ನೋಡುತ್ತಾನೆ ಆದರೆ ಒಂದು ಕೊಳಕು ನೋಡುತ್ತಾನೆ ಅಥವಾ ವಾಶ್ ಪ್ರದೇಶದಿಂದ ಆತ ಅಸಂತೃಪ್ತನಾಗುತ್ತಾನೆ ಆದ್ದರಿಂದ ಮತ್ತೆ ನೋಡಿ ಗೋಚರತೆಯ ರೇಖೆಯ ನಡುವೆ ಸಂವಾದ ಇದೆ ಗ್ರಾಹಕ ಮತ್ತು ದೈಹಿಕ ಸಾಕ್ಷಿ ಅಂಶ ನಡುವೆ ಪರಸ್ಪರ ಸಂವಾದ ಇದೆ ಆದ್ದರಿಂದ ಈ ಅಂಶಗಳು ಗ್ರಾಹಕ ಮತ್ತು ಭೌತಿಕ ಸಾಕ್ಷ್ಯಗಳ ನಡುವಿನ ಪರಸ್ಪರ ಕ್ರಿಯೆಯ ಬಿಂದುಗಳಾದ ಸತ್ಯದ ಕ್ಷಣಗಳಾಗಿವೆ ಆದ್ದರಿಂದ ಸತ್ಯದ ಈ ಪ್ರತಿಯೊಂದು ಕ್ಷಣಗಳಲ್ಲಿ ಗ್ರಾಹಕನು ಬಹಿರಂಗಪಡಿಸಿದ ಭೌತಿಕ ಸಾಕ್ಷ್ಯಗಳ ಅಂಶದಿಂದ ತೃಪ್ತಿ ಹೊಂದಿರಬೇಕು ಅಥವಾ ಅವನು ಸಂವಹನ ನಡೆಸುವ ಭೌತಿಕ ಸಾಕ್ಷ್ಯಗಳಲ್ಲಿನ ಅಂಶಗಳಿಂದ ಅವನು ಸಂತೋಷಪಡಬಹುದು ನಂತರ ಗೋಚರತೆಯ ರೇಖೆಯನ್ನು ನಾವು ಹೊಂದಿದ್ದೇವೆ ಆದರೆ ಈ ಗೋಚರತೆಯ ರೇಖೆ ಮೀರಿ ಗ್ರಾಹಕನಿಗೆ ಕಾಣಿಸುವುದಿಲ್ಲ ಗೋಚರತೆಯ ರೇಖೆಯು ವೇದಿಕೆಯ ಸಂಪರ್ಕ ವ್ಯಕ್ತಿಯು ತೆರೆಮರೆಯ ಸಂಪರ್ಕ ವ್ಯಕ್ತಿಯೊಂದಿಗೆ ಸಂವಹನ ನಡೆಸುತ್ತದೆ ಈಗ ಅವನು ತೆರೆಮರೆಯ ಸಂಪರ್ಕದೊಂದಿಗೆ ಸಂವಹನ ನಡೆಸುವಾಗ ಸಂತೋಷದ ಸಂವಹನವು ಆಹ್ಲಾದಕರ ಸಂವಹನವಾಗಿದೆ ಆಗ ವೇದಿಕೆ ಸಂಪರ್ಕ ವ್ಯಕ್ತಿಗೆ ಸಂತೋಷದ ಮನೋಭಾವವೂ ಇರುತ್ತದೆ ಆಹ್ಲಾದಕರ ಮನೋಭಾವವನ್ನು ಹೊಂದಿರುತ್ತಾನೆ ಮತ್ತು ಅದರೊಂದಿಗೆ ಅವನು ಗ್ರಾಹಕರಿಗೆ ಸತ್ಯದ ಕ್ಷಣದಲ್ಲಿ ಪರಸ್ಪರ ಕ್ರಿಯೆಯ ಸಾಲಿನೊಂದಿಗೆ ಸೇವೆ ಸಲ್ಲಿಸಬಹುದು ನಂತರ ನಾವು ಬೆಂಬಲ ಪ್ರಕ್ರಿಯೆಗಳು ಮತ್ತು ತೆರೆಮರೆಯ ಸಂಪರ್ಕ ವ್ಯಕ್ತಿಯ ನಡುವಿನ ಆಂತರಿಕ ಸಂವಹನದ ರೇಖೆಯನ್ನು ಹೊಂದಿದ್ದೇವೆ ಆದ್ದರಿಂದ ಬೆಂಬಲ ಪ್ರಕ್ರಿಯೆಗಳು ತುಂಬಾ ಚೆನ್ನಾಗಿರಬೇಕು ಅಥವಾ ಉತ್ತಮವಾಗಿ ಇರಬೇಕು ಇದರಿಂದಾಗಿ ತೆರೆಮರೆಯ ಸಂಪರ್ಕ ವ್ಯಕ್ತಿಯು ಬೆಂಬಲ ಪ್ರಕ್ರಿಯೆಯ ಬಗ್ಗೆ ಸಂತೋಷವಾಗಿರುತ್ತಾನೆ ಅವರು ನಿರ್ದಿಷ್ಟವಾಗಿ ಅವರು ಆಹಾರವನ್ನು ತಯಾರಿಸಲು ತೆರೆಮರೆಯ ಬೆಂಬಲ ಪ್ರಕ್ರಿಯೆಯನ್ನು ಕೇಳಬಹುದು ಮತ್ತು ಬೆಂಬಲ ಪ್ರಕ್ರಿಯೆಯಿಂದ ಆಹಾರವನ್ನು ಪಡೆಯಲು ಅವರು ಸಂತೋಷಪಡುತ್ತಾರೆ ತದನಂತರ ಅವನು ಸಂತೋಷದಿಂದ ಗ್ರಾಹಕರಿಗೆ ಆಹಾರವನ್ನು ನೀಡುತ್ತಾನೆ ಮತ್ತು ಅಂತಿಮವಾಗಿ ಗ್ರಾಹಕರನ್ನು ತೃಪ್ತಿಪಡಿಸುತ್ತಾನೆ ಅಥವಾ ಸತ್ಯದ ಈ ಕ್ಷಣದಲ್ಲಿ ಗ್ರಾಹಕರನ್ನು ಸಂತೋಷಪಡಿಸುತ್ತಾನೆ ಆದ್ದರಿಂದ ಈ ನೀಲನಕ್ಷೆಯನ್ನು ಬಳಸುವುದರಿಂದ ಗ್ರಾಹಕರು ಯಾವ ರೀತಿಯ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಿದ್ದಾರಷ್ಟೇ ಅಲ್ಲ ಗ್ರಾಹಕರು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಗ್ರಾಹಕರು ಹೆಚ್ಚಾಗಿ ದೃಷ್ಟಿಗೋಚರವಾಗಿ ಸಂಪರ್ಕಕ್ಕೆ ಬರುವ ಭೌತಿಕ ಸಾಕ್ಷ್ಯಗಳನ್ನು ಸಹ ನಾವು ವಿನ್ಯಾಸಗೊಳಿಸಬಹುದು ಆದರೆ ಕೆಲವೊಮ್ಮೆ ಅವರು ಬಿಲ್ ಕರೆನ್ಸಿಯೊಂದಿಗೆ ನಿರ್ಗಮನ ಬಾಗಿಲಿನೊಂದಿಗೆ ತೊಳೆಯುವ ಪ್ರದೇಶದೊಂದಿಗೆ ಸಂಪರ್ಕಕ್ಕೆ ಬರುತ್ತಾರೆ ಆದ್ದರಿಂದ ಇವುಗಳನ್ನು ಪರಿಪೂರ್ಣ ಮಾಡಬೇಕು ಅಂದರೆ ಭೌತಿಕ ಸಾಕ್ಷ್ಯಗಳು ಪರಿಶುದ್ಧವಾಗಿರಬೇಕು ಮುಂದೆ ನಾವು ಕಾಫಿ ಕೆಫೆಯಲ್ಲಿ ಸೇವಾ ನೀಲನಕ್ಷೆಯ ಮತ್ತೊಂದು ಉದಾಹರಣೆಯನ್ನು ನೋಡುತ್ತೇವೆ ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ನಾವು ಗ್ರಾಹಕನು ಆವರಣದಲ್ಲಿ ಪ್ರಮುಖ ವ್ಯಕ್ತಿ ಎಂದು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಆದ್ದರಿಂದ ಗ್ರಾಹಕನು ವಾಹನವನ್ನು ನಿಲುಗಡೆ ಮಾಡುತ್ತಾನೆ ಅವನು ರೆಸ್ಟೋರೆಂಟ್ಗೆ ಬರುತ್ತಾನೆ ಅವನು ಕುಳಿತುಕೊಳ್ಳುತ್ತಾನೆ ಅವನು ಮೆನು ಓದುತ್ತಾನೆ ಅವನು ಕಾಯುತ್ತಾನೆ ಮತ್ತು ಅಂತಹದನ್ನು ನೋಡುತ್ತಾನೆ ಮತ್ತೆ ಪರಸ್ಪರ ಕ್ರಿಯೆಯ ರೇಖೆ ಮತ್ತು ಪರಸ್ಪರ ಕ್ರಿಯೆಯ ರೇಖೆ ಮತ್ತು ಗ್ರಾಹಕರ ಕ್ರಿಯೆಯ ನಡುವಿನ ಪರಸ್ಪರ ಕ್ರಿಯೆಯ ನಡುವೆ ಇರುತ್ತದೆ ಮತ್ತು ವೇದಿಕೆಯ ಸಂಪರ್ಕವು ಸತ್ಯದ ಕ್ಷಣಗಳು ಆದ್ದರಿಂದ ನೀವು ಇಲ್ಲಿ ನೋಡುತ್ತೀರಿ ಸೇವಾ ಪೂರೈಕೆದಾರರು ಸಂವಹನ ನಡೆಸಿದಾಗ ಮತ್ತು ಬಂದ ಗ್ರಾಹಕರನ್ನು ಸಂತೃಪ್ತಿಗೊಳಿಸಬೇಕಾದಾಗ 8 ಕ್ಷಣಗಳು ಸತ್ಯ ಗ್ರಾಹಕರು ಮತ್ತೆ ವಾಹನ ನಿಲುಗಡೆ ಪ್ರವೇಶ ದ್ವಾರ ಒಳಾಂಗಣ ವಿನ್ಯಾಸ ಮುಂತಾದ ಭೌತಿಕ ಸಾಕ್ಷ್ಯಗಳೊಂದಿಗೆ ಸಂವಹನ ನಡೆಸುತ್ತಾರೆ ನಂತರ ಅವನು ತೃಪ್ತಿ ಹೊಂದಿರಬೇಕು ಅಥವಾ ಆತನು ಒಂದು ರೀತಿಯ ಭೌತಿಕ ಸಾಕ್ಷ್ಯಗಳಿಂದ ಆಶ್ಚರ್ಯ ಮತ್ತು ಸಂತೋಷಪಡಬೇಕು ಭೌತಿಕ ಸಾಕ್ಷ್ಯಗಳ ಅಂಶಗಳು ಅವುಗಳು ಇವೆ ಮತ್ತು ಅವನು ಅದರ ಬಗ್ಗೆ ಸಂತೋಷವಾಗಿರಬೇಕು ನಂತರ ನಾವು ಗೋಚರತೆಯ ರೇಖೆಯನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಗ್ರಾಹಕರು ಗೋಚರತೆಯ ರೇಖೆಯನ್ನು ಮೀರಿ ಏನನ್ನೂ ನೋಡಲಾಗುವುದಿಲ್ಲ ಮತ್ತು ನಂತರ ಆಂತರಿಕ ಸಂವಹನದ ರೇಖೆಯಿದೆ ಮತ್ತು ಬಿಲ್ ಗಳನ್ನು ಉತ್ಪಾದಿಸುವ ಬೆಂಬಲ ಪ್ರಕ್ರಿಯೆಗಳಿವೆ ಆದ್ದರಿಂದ ಇದು ಸೇವಾ ನೀಲನಕ್ಷೆ ಕಾಫಿ ಕೆಫೆ ಮತ್ತು ಈ ಸೇವೆಯ ನೀಲನಕ್ಷೆಯನ್ನು ಬಳಸುವುದರಿಂದ ಗ್ರಾಹಕರಿಗೆ ಯಾವುದು ಮುಖ್ಯವಾದುದು ಮತ್ತು ವೇದಿಕೆಯ ಸಂಪರ್ಕ ವ್ಯಕ್ತಿಯೊಂದಿಗೆ ಮತ್ತು ಭೌತಿಕ ಸಾಕ್ಷ್ಯಗಳೊಂದಿಗೆ ಯಾವ ರೀತಿಯ ಸಂವಹನಗಳು ಇರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೇನೆ ಇದರಿಂದ ಗ್ರಾಹಕರು ತೃಪ್ತರಾಗುತ್ತಾರೆ ಅದೇ ರೀತಿ ರೋಗಿಯ ನಿವಾಸದಿಂದ ರಕ್ತ ಸಂಗ್ರಹಣೆ ಸೇವೆಗಳಿಗಾಗಿ ನಾವು ಸೇವಾ ನೀಲನಕ್ಷೆಯನ್ನು ಹೊಂದಿದ್ದೇವೆ ಮತ್ತೆ ಗ್ರಾಹಕನು ಕೆಲವು ರೀತಿಯ ರೋಗನಿರ್ಣಯಗಳಿಗೆ ರಕ್ತವನ್ನು ಒದಗಿಸುವ ವ್ಯಕ್ತಿ ಆದ್ದರಿಂದ ಅವನು ರೋಗನಿರ್ಣಯ ಕೇಂದ್ರಕ್ಕೆ ದೂರವಾಣಿ ಮಾಡುತ್ತಾನೆ ಅವನು ಮಾದರಿ ಸಂಗ್ರಾಹಕನನ್ನು ಪಡೆಯುತ್ತಾನೆ ಅವನು ರಕ್ತದ ಮಾದರಿಯನ್ನು ನೀಡುತ್ತಾನೆ ಅವನು ವರದಿ ಸಂಗ್ರಹ ದಿನಾಂಕ ಮತ್ತು ಸಮಯವನ್ನು ಕೇಳುತ್ತಾನೆ ಮತ್ತು ಅವನು ಪಾವತಿ ಮಾಡುತ್ತಾನೆ ಮತ್ತು ಈ ಸಂದರ್ಭದಲ್ಲಿ ಗ್ರಾಹಕರ ನಿವಾಸಿಯಾಗಿರುವ ಭೌತಿಕ ಪುರಾವೆಗಳಿವೆ ಮತ್ತು ರಂಗದ ಸಂಪರ್ಕದ ನೋಟವೂ ಇದೆ ತದನಂತರ ಮತ್ತು ಈ ಪರಸ್ಪರ ಸಂವಹನ ಕ್ರಿಯೆಯ ಅಂಶಗಳು ಸಹ ಮುಖ್ಯವಾಗಿದೆ ನಂತರ ವೇದಿಕೆಯಲ್ಲಿ ಸಂಪರ್ಕಿಸುವ ವ್ಯಕ್ತಿಯು ಕರೆ ಸ್ವೀಕರಿಸಿ ಸಮಯ ಮತ್ತು ವಿಳಾಸವನ್ನು ಗಮನಿಸುತ್ತಾನೆ ಅವನು ರಕ್ತದ ಮಾದರಿಯನ್ನು ತೆಗೆದುಕೊಳ್ಳುತ್ತಾನೆ ಸಂಗ್ರಹ ದಿನಾಂಕ ಮತ್ತು ಸಮಯದ ಬಗ್ಗೆ ವಿವರಗಳನ್ನು ನೀಡುತ್ತಾನೆ ಮತ್ತು ಅವನು ಪಾವತಿಯನ್ನು ಸ್ವೀಕರಿಸುತ್ತಾನೆ ಮತ್ತು ಪಾವತಿಯ ಬಗ್ಗೆ ರಶೀದಿಯನ್ನು ನೀಡುತ್ತಾನೆ ನಂತರ ಗ್ರಾಹಕನಿಗೆ ಗೋಚರತೆಯ ರೇಖೆಯಿದೆ ಅದನ್ನುಮೀರಿ ಗ್ರಾಹಕರಿಗೆ ಕ್ರಿಯೆಗಳು ಕಾಣಿಸುವುದಿಲ್ಲ ಮತ್ತು ಅದೇನೆಂದರೆ ಮಾದರಿ ಸಂಗ್ರಾಹಕರಿಗೆ ಸಂದೇಶವನ್ನು ಕಳುಹಿಸುವ ತೆರೆಮರೆಯ ಸಂಪರ್ಕ ವ್ಯಕ್ತಿ ತದನಂತರ ಆಂತರಿಕ ಸಂವಹನದ ಆಂತರಿಕ ರೇಖೆ ಇದೆ ಮತ್ತು ನಿರ್ದಿಷ್ಟವಾಗಿ ಕಂಪ್ಯೂಟರ್ಗಳಂತಹ ಹಲವಾರು ಬೆಂಬಲ ಪ್ರಕ್ರಿಯೆಗಳಿವೆ ಇದು ವೇದಿಕೆಯ ಸಂಪರ್ಕ ವ್ಯಕ್ತಿಗೆ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಇವು ಸೇವಾ ನೀಲನಕ್ಷೆಯ ಉದಾಹರಣೆಗಳಾಗಿದ್ದು ಇದನ್ನು ಮಾರ್ಕೆಟಿಂಗ್ ರಂಗದಲ್ಲಿ ಮಾತ್ರ ಬಳಸಲಾಗುವುದಿಲ್ಲ ಆದರೆ ಕಾರ್ಯಾಚರಣೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ರೆಸ್ಟೋರೆಂಟ್ ಅಥವಾ ರೋಗಿಯ ನಿವಾಸಿ ಇತ್ಯಾದಿಗಳಂತಹ ನಿರ್ದಿಷ್ಟ ಸೌಲಭ್ಯದ ಕಾರ್ಯಾಚರಣೆಗಳನ್ನು ಸ್ಥಾಪಿಸಲು ಸಹ ಇದನ್ನು ಬಳಸಬಹುದು ಸೇವೆಯ ನೀಲನಕ್ಷೆ ಸಿದ್ಧವಾದ ನಂತರ ಸತ್ಯದ ಕ್ಷಣಗಳನ್ನು ವಿನ್ಯಾಸಗೊಳಿಸುವ ದೃಷ್ಟಿಯಿಂದ ಸೇವೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಇದಕ್ಕಾಗಿ ನಾವು ಸತ್ಯದ ಪ್ರತಿ ಕ್ಷಣದಲ್ಲಿ ಗ್ರಾಹಕರ ನಿರೀಕ್ಷೆಗಳನ್ನು ತಿಳಿದುಕೊಳ್ಳಬೇಕು ಇದಲ್ಲದೆ ಸೇವಾ ಪೂರೈಕೆದಾರರು ಮತ್ತು ಗ್ರಾಹಕರು ಸೇರಿದಂತೆ ಸೇವಾ ವಿತರಣೆಯಲ್ಲಿ ವಿವಿಧ ಸೇವಾ ಪಾತ್ರಗಳನ್ನು ಸೇವಾ ಬರಹದ ರೂಪದಲ್ಲಿ ವಿವರವಾಗಿ ಬರೆಯಬಹುದು ಮತ್ತು ಸೇವೆಯನ್ನು ಗ್ರಾಹಕರಿಗೆ ಸರಿಯಾಗಿ ತಲುಪಿಸಲು ಇತರರು ಕಲಿಯಬೇಕು ಈ ಅಂಶವನ್ನು ಮುಂದಿನ ಪಾಠದಲ್ಲಿ ಚರ್ಚಿಸಲಾಗಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ